ಸಂಪೂರ್ಣವಾಗಿ ಹೊಂದಿಕೆಯಾದ ಇಂಟರ್ಫೇಸ್ ಆದ್ದರಿಂದ ಇದಕ್ಕಾಗಿ ನಾವು ಯಾವ ಮೌಲ್ಯಗಳನ್ನು ಹೊಂದಿಸಬಹುದು ಎಂಬುದನ್ನು ನೋಡೋಣ ನಾವು ಇದೀಗ ಮಾಡಿದ್ದು ಸಾಮಾನ್ಯ ವ್ಯುತ್ಪತ್ತಿ ಆದ್ದರಿಂದ ಈಗ ನಾವು ಸಂಪೂರ್ಣವಾಗಿ ಹೊಂದಿಕೆಯಾದ ಇಂಟರ್ಫೇಸ್ ಎಂದು ಕರೆಯುತ್ತೇವೆ ಮತ್ತು ಇದು ಪರಿಷ್ಕರಣೆ ಸಾಧನಗಳು ಆದ್ದರಿಂದನಮ್ಮ kx k0exhxsin θ cos ϕ ಯಾವುದು ನಾವು ಇದನ್ನು ಈ ರೀತಿ ವ್ಯಾಖ್ಯಾನಿಸಿದ್ದೇವೆ ಇದು ಹಿಂದಿನ ಕೆಲವು ಸ್ಲೈಡ್ಗಳಲ್ಲಿತ್ತು ಯಾವುದು ಎಂದು ನೆನಪಿಡಿ ಆ ಸಮೀಕರಣ 2 ಅದು ದೀರ್ಘವೃತ್ತದ ಸಮೀಕರಣವಾಗಿದೆ ಮತ್ತು ದೀರ್ಘವೃತ್ತದ ಪರಿಹಾರವು ನನಗೆ ಸೆಮಿ ಮೇಜರ್ ಮತ್ತು ಸೆಮಿಮೈನರ್ ಅಕ್ಷದ ಉದ್ದವನ್ನು ನೀಡುತ್ತದೆ ಅದು ಹೀಗಿರುತ್ತದೆ ಮತ್ತು ಪ್ಯಾರಾಮೀಟ್ರಿಕ್ ರೂಪದಲ್ಲಿ ನನಗೆ ಎಲಿಪ್ಸಾಯಿಡ್ ಸಿಕ್ಕಿತು

ಆದುದರಿಂದ k0 ωμ00ε0 ನಿಮ್ಮ ಅನುಕೂಲಕ್ಕೆ ಇದನ್ನು ಪುನಃ ಬರೆಯುತ್ತಿದ್ದೇನೆ ಸಾಮಾನ್ಯವಾಗಿ k0 ವು k ωμε ಆಗಿದೆ ನಾವು ಇದನ್ನು ನೆನಪಿನಲ್ಲಿಟ್ಟು ಕೊಳ್ಳುತ್ತೇವೆ ಏಕೆಂದರೆ 2 ವಲಯಗಳು μ1 ಮತ್ತು ε0 ನ ಬೇರೆ ಬೇರೆ ಬೆಲೆಗಳನ್ನು ಹೊಂದಿವೆ ಆದ್ದರಿಂದ ಈಗ ಹಂತ ಹೊಂದಾಣಿಕೆಯ ಸ್ಥಿತಿಗೆ ಇವೆರಡರ ಅಗತ್ಯವಿರುತ್ತದೆ ಏಕೆಂದರೆ ನಾನು ಹಂತಗಳನ್ನು ಒಂದೇ ವೇಗದಲ್ಲಿ ತಿರುಗಿಸಬೇಕಾಗಿದೆ ಆದ್ದರಿಂದ ನಾವು ಇಲ್ಲಿ ಬದಲಿಸುತ್ತೇವೆ ex hx ey hy ez hz ತೆಗೆದುಕೊಡರೆ ಇದನ್ನು ಪರಿಪೂರ್ಣ ಹೊಂದಿಕೆ ಆಯ್ಕೆ ಎನ್ನುತ್ತೇವೆ ಪರಿಪೂರ್ಣ ಹೊಂದಾಣಿಕೆ ಎಂದರೆ ಅಸ್ಥಿರಗಳ ಸಂಖ್ಯೆಯನ್ನು ಕಡಿಮೆ ಮಾಡುವುದು ಆದ್ದರಿಂದ ಇಲ್ಲಿ θ ಮತ್ತು ϕ ಇವುಗಳು ಯಾವುವು ಅವು ಯಾವುದೇ ಭೌತಿಕ ಕೋನಕ್ಕೆ ಹೊಂದಿಕೆಯಾಗುತ್ತವೆಯೇ ಆದುದರಿಂದ ಸರಳವಾದ ಪ್ರಕರಣವನ್ನು ತೆಗೆದುಕೊಳ್ಳುವ e h 1 ಎಲ್ಲೆಡೆ ಪ್ರೀ ಸ್ಪೇಸ್ ಆದ್ದರಿಂದ kz k0 cos θ ಆದ್ದರಿಂದ z ಅಕ್ಷದೊಂದಿಗೆಕೋನ ಥೀಟಾದ ನಡುವೆ ತರಂಗ ವೆಕ್ಟರ್ ಹೊಂದಿದ್ದರೆ ಅದು ತರಂಗ ವೆಕ್ಟರ್ನ z ಘಟಕವನ್ನು ನೀಡುತ್ತದೆ

ಈಗ ವಲಯ I ಮತ್ತು ವಲಯ II ದ ತರಂಗಗಳು ಒಂದೇ ಕೋನದಲ್ಲಿ ಚಲಿಸುವುದಿಲ್ಲ ಆದ್ದರಿಂದ ವಲಯ I ದಲ್ಲಿ θ1 ϕ1 ಮತ್ತು ವಲಯ II ರಲ್ಲಿ θ2 ϕ2 ಅನ್ನು ಹಾಕಿದ್ದೇನೆ ಇಲ್ಲಿ ನಿಖರವಾದ ಮೌಲ್ಯಗಳು ಮುಖ್ಯವಲ್ಲ ಆದ್ದರಿಂದ ಇದು ಮೊದಲ ಷರತ್ತು ಎರಡನೇ ಸ್ಥಿತಿಯ ಬಗ್ಗೆ ನೋಡುವ ಆದ್ದರಿಂದಸಂಪೂರ್ಣವಾಗಿ ಹೊಂದಿಕೆಯಾಗುವುದರಿಂದ ಇದನ್ನು ಸಂಪೂರ್ಣವಾಗಿ ಹೊಂದಿಕೆಯಾದ ಇಂಟರ್ಫೇಸ್ ಎಂದು ಕರೆಯಲಾಗುತ್ತದೆ ಫ್ಯಾನ್ಸಿ PMI ಬಗ್ಗೆ ನಿಮಗೆ ಏನೂ ತಿಳಿದಿಲ್ಲದಿದ್ದರೆ ಮತ್ತು ಇಂಟರ್ಫೇಸ್ ಸಂಪೂರ್ಣವಾಗಿ ಹೊಂದಿಕೆಯಾಗಿದೆ ಎಂದು ನಾನು ನಿಮಗೆ ಹೇಳಿದರೆ ನೀವು ಏನು ಯೋಚಿಸುತ್ತೀರಿ ಪ್ರತಿರೋಧಗಳು ಹೊಂದಿಕೆಯಾವುದರಿಂದ ಪ್ರತಿರೋಧಗಳನ್ನು ಹೊಂದಿಸಲು ಸರಳವಾದ ಮಾರ್ಗ ε1 ε2 μ1 μ2 ಮಾಡುವುದರಿಂದ ಈ ಸಮೀಕರಣಗಳು ಮತ್ತಷ್ಟು ಸರಳಗೊಳ್ಳುತ್ತವೆ e1x sin θ1 cos ϕ1 e2x sin θ2 cos ϕ2 e1y sin θ1 cos ϕ1 e2y sin θ2 cos ϕ2 ಇಹಾಗಾದರೆ ನಮ್ಮ ಗುರಿ PMI ಇವೆಲ್ಲವನ್ನೂ ನಾವು ಏಕೆ ಮಾಡುತ್ತಿದ್ದೇವೆ ನಾನು ε1 ε2 ಅನ್ನು ಸರಿಪಡಿಸಿದರೆ μ1 μ2 ಇಲ್ಲಿ ಇಂಟರ್ಫೇಸ್ ಎಂದು ಅರ್ಥ ಇಂಟರ್ಫೇಸ್ ಇಲ್ಲದಿದ್ದರೆ R0 ಇದೀಗ ನಾವು ನೋಡಬೇಕಾಗಿದೆ ಇದು ಭೌತಿಕವಲ್ಲದ ಪರಿಸ್ಥಿತಿಯಾಗಿದೆ ಏಕೆಂದರೆ e's ಮತ್ತು h's ಇರುವುದರಿಂದ ಮತ್ತು ಅದು ಪ್ರತಿಫಲನ ಗುಣಾಂಕದಲ್ಲಿ ಇರುವುದರಿಂದ ಇವುಗಳ ಪ್ರತಿಫಲನ ಗುಣಾಂಕ 0 ಎಂದು ಖಾತರಿಪಡಿಸಿಕೊಳ್ಳಲು ಕೇವಲ ε1 ε2 μ1 μ2 ಸಾಕು ಎಂಬುದು ಸ್ಪಷ್ಟವಾಗಿಲ್ಲ ವಸ್ತುಗಳ ಗುಣಲಕ್ಷಣಗಳು ಬದಲಾಗಿವೆ e ಮತ್ತು hಗಳ ಮೂಲಕ ವಸ್ತುಗಳ ಗುಣಲಕ್ಷಣಗಳು ಬದಲಾಗಿವೆ ಆದ್ದರಿಂದ ಒಂದು ಇಂಟರ್ಫೇಸ್interface ಏಕೆಂದರೆ ಈಗ ಇಂಟರ್ಫೇಸ್ನ ನ ಕಲ್ಪನೆಯನ್ನು ವಿಸ್ತರಿಸಿದ್ದೇನೆ